ಹಲೋ ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಅಧಿವೇಶನಕ್ಕೆ ಸ್ವಾಗತ ನನ್ನಹೆಸರು ಡಾ ಬಿಪ್ಲಾಬ್ ದತ್ತ ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾವು ಗ್ರಾಹಕರನ್ನು ನಿರ್ವಹಿಸುವ ಪಾಠಕ್ಕೆ ಹೋಗುತ್ತೇವೆ ಇಲ್ಲಿ ನಾವು 2 ಪರಿಕಲ್ಪನೆಗಳನ್ನು ನೋಡುತ್ತೇವೆ ಅದು ಪ್ರಸ್ತುತ ಗ್ರಾಹಕರು ಮತ್ತು ಗ್ರಾಹಕರ ಜೀವಿತಾವಧಿಯ ಮೌಲ್ಯವನ್ನು ಉಳಿಸಿಕೊಳ್ಳುವುದು ಪ್ರಸ್ತುತ ಗ್ರಾಹಕರನ್ನು ಉಳಿಸಿಕೊಳ್ಳುವುದು ಕಂಪನಿಯು ಹಳೆಯ ನಿಷ್ಠಾವಂತ ಗ್ರಾಹಕರು ಕಂಪನಿಯ ಸೇವೆಗಳನ್ನು ಪುನರಾವರ್ತಿತವಾಗಿ ಖರೀದಿಸುವುದರಿಂದ ಲಾಭ ಪಡೆಯುತ್ತದೆಅವರಿಗೆ ಸೇವೆ ಮಾಡಲು ಅಗ್ಗವಾಗಿದೆ ಏಕೆಂದರೆ ಅವರು ಪುನರಾವರ್ತಿತ ಸೇವಾ ವಿತರಣೆಗಳ ಬಗ್ಗೆ ಶಿಕ್ಷಣ ಪಡೆಯಬೇಕಾಗಿಲ್ಲ ಮತ್ತು ತಮ್ಮ ಪಾತ್ರಗಳನ್ನು ನಿಖರವಾಗಿ ನಿರ್ವಹಿಸುತ್ತಾರೆ ಹೆಚ್ಚಿದ ಬೆಲೆ ನೀಡಲು ಸಿದ್ಧರಿದ್ದಾರೆ ಅದೇ ಸೇವೆಗಾಗಿ ಅವರು ತೃಪ್ತರಾಗಿದ್ದರೆ ಅವರು ಅದೇ ಕಂಪನಿಯಿಂದ ಇತರ ಸೇವೆಗಳನ್ನು ಖರೀದಿಸುತ್ತಾರೆ ಮತ್ತು ಕಂಪನಿಯನ್ನು ಇತರ ಜನರಿಗೆ ಉಲ್ಲೇಖಿಸುತ್ತಾರೆ ಅವರು ಖರೀದಿಸುತ್ತಾರೆ ಮತ್ತು ಕಂಪನಿಗೆ ಆದಾಯವನ್ನು ಸೇರಿಸುತ್ತಾರೆ ಆದ್ದರಿಂದ ಪ್ರಸ್ತುತ ಗ್ರಾಹಕರನ್ನು ಉಳಿಸಿಕೊಳ್ಳಬೇಕು ಅವನು ಅಥವಾ ಅವಳು ಕಂಪನಿಗೆ ನಿಷ್ಠರಾದಾಗ ಗ್ರಾಹಕರನ್ನು ಉಳಿಸಿಕೊಳ್ಳಬಹುದು ಕಂಪನಿಯು ನೀಡುವ ಸೇವೆಯ ಗುಣಮಟ್ಟದಿಂದ ಅವನು ಅಥವಾ ಅವಳು ತೃಪ್ತಿ ಹೊಂದಿದಾಗ ಮತ್ತು ಕಂಪನಿಯಿಂದ ನಿಜವಾದ ಆರ್ಥಿಕ ಮೌಲ್ಯವನ್ನು ಪಡೆದಾಗ ಗ್ರಾಹಕರು ಕಂಪನಿಗೆ ನಿಷ್ಠರಾಗುತ್ತಾರೆ ಗ್ರಾಹಕರ ತೃಪ್ತಿ ಮತ್ತು ಗ್ರಾಹಕರನ್ನು ಉಳಿಸಿಕೊಳ್ಳುವುದು ಎರಡೂ ಸಂಸ್ಥೆಯ ಆರ್ಥಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಎಂದು ಪ್ರಾಧ್ಯಾಪಕರಾದ ಸುನಿಲ್ ಗುಪ್ತಾ ಮತ್ತು ವ್ಯಾಲೆರಿ ಝೆಥಾಮ್ಲ್ 2006 ರಲ್ಲಿ ಬರೆದಿದ್ದಾರೆ ಉದಾಹರಣೆಗೆ ಅಮೇರಿಕನ್ ಗ್ರಾಹಕ ತೃಪ್ತಿ ಸೂಚ್ಯಂಕದಲ್ಲಿ 1 ಹೆಚ್ಚಳವು 240 ಡಾಲರ್ನಿಂದ 275 ಡಾಲರ್ ದಶಲಕ್ಷದಷ್ಟು ಸಂಸ್ಥೆಯ ಮೌಲ್ಯದಲ್ಲಿ ಸುಧಾರಣೆಗೆ ಕಾರಣವಾಗಬಹುದು ಎಲ್ಲಾ ಗ್ರಾಹಕರು ಕಂಪನಿಗೆ ಲಾಭದಾಯಕವೆಂದು ನಾವು ಗಮನಿಸಬಹುದು ಅಗ್ರ 20 ಗ್ರಾಹಕರು 220 ಲಾಭವನ್ನು ಗಳಿಸುತ್ತಾರೆ ಎಂದು ಕಂಡುಬಂದಿದೆ ಮತ್ತು ಲಾಭರಹಿತ ಗ್ರಾಹಕರು ನಂತರದ ಚಿತ್ರದಲ್ಲಿ ತೋರಿಸಿದಂತೆ ಉತ್ಪತ್ತಿಯಾದ ಲಾಭವನ್ನು ಬಹಳಷ್ಟು ತಿನ್ನುತ್ತಾರೆ ಆದ್ದರಿಂದ ನಮ್ಮ ಲಾಭದಾಯಕ ಗ್ರಾಹಕರನ್ನು ಗುರುತಿಸಲು ಮತ್ತು ಅವುಗಳನ್ನು ಪೋಷಿಸಲು ನಾವು ಆಸಕ್ತಿ ಹೊಂದಿದ್ದೇವೆ ಆದರೆ ಕಡಿಮೆ ವೆಚ್ಚದ ಸೇವೆಗಳನ್ನು ಅಥವಾ ಹೆಚ್ಚಿನ ಬೆಲೆಗಳನ್ನು ಲಾಭರಹಿತ ಗ್ರಾಹಕರೊಂದಿಗೆ ಮಾತುಕತೆ ನಡೆಸುತ್ತೇವೆ ಒಂದು ಕಂಪನಿಯಲ್ಲಿ ಸಂಶೋಧಕರು ಏಕೈಕ ಅತಿದೊಡ್ಡ ಗ್ರಾಹಕರು ಕಂಪನಿಯಿಂದ ಹೆಚ್ಚಿನ ಸೇವೆ ಪಡೆದಿದ್ದಾರೆಂದು ಅದಕ್ಕಾಗಿ ಕಂಪನಿ ಹೆಚ್ಚಿನ ಹೂಡಿಕೆ ಮಾಡಿದಿರುವುದಾಗಿ ಕಂಡುಹಿಡಿದಿದ್ದಾರೆ ಮತ್ತು ಆದ್ದರಿಂದ ಅವರು ಕಂಪನಿಯ ಲಾಭವನ್ನು ತಿನ್ನುತ್ತಿದ್ದಾರೆ ಕಂಪನಿಯ ಸಿಬ್ಬಂದಿಗಳು ತಮ್ಮ ಅತಿದೊಡ್ಡ ಗ್ರಾಹಕರೊಂದಿಗೆ ಮಾತುಕತೆ ನಡೆಸಿದರು ಮತ್ತು ಹೆಚ್ಚಿನ ಬೆಲೆಗೆ ಗ್ರಾಹಕರಿಗೆ ಸೇವೆಗಳನ್ನು ಸುಗಮವಾಗಿ ನೀಡುವುದಾಗಿ ಹೇಳಿದರು ನಮ್ಮ ಕಂಪನಿಗೆ ಗ್ರಾಹಕರ ಮೌಲ್ಯವನ್ನು ನಾವು ಹೇಗೆ ಲೆಕ್ಕ ಹಾಕಬಹುದು ಎಂದು ನಾವು ಆಶ್ಚರ್ಯ ಪಡುತ್ತೇವೆ ಅದನ್ನು ಮಾಡಲು ಬಳಸುವ ಮಾದರಿಯನ್ನು ಮುಂದಿನ ಜೀವಿತಾವಧಿಯಲ್ಲಿ ವಿವರಿಸಿದಂತೆ ಗ್ರಾಹಕರ ಜೀವಿತಾವಧಿಯ ಮೌಲ್ಯ ಅಥವಾ ಸಿಎಲ್ವಿ ಎಂದು ಕರೆಯಲಾಗುತ್ತದೆ ಗ್ರಾಹಕರ ಲಾಭದಾಯಕತೆ ಇದೆ ಎಂದು ನಾವು ನೋಡುವ ಗ್ರಾಫ್ ಇಲ್ಲಿದೆ ಹೆಚ್ಚಿನ ಲಾಭದಾಯಕ ಗ್ರಾಹಕರಿಂದ ಕಡಿಮೆ ಲಾಭದಾಯಕ ಗ್ರಾಹಕರವರೆಗೆ ಸ್ಥಾನ ಪಡೆದಿದೆ ಆದ್ದರಿಂದ ಮೊದಲ 80 ಗ್ರಾಹಕರು ಲಾಭದಾಯಕ ಮತ್ತು ಮೊದಲ 10 ಗ್ರಾಹಕರು ಹೆಚ್ಚು ಲಾಭದಾಯಕರು ಎಂದು ನಾವು ಕಂಡುಕೊಂಡಿದ್ದೇವೆ ಆದರೆ 200 ಗ್ರಾಹಕರಲ್ಲಿ ಮುಂದಿನ 10 ಗ್ರಾಹಕರು ಲಾಭದಾಯಕವಲ್ಲದಿದ್ದರೂ ಲಾಭವನ್ನು ತಿನ್ನುತ್ತಾರೆ ಆದ್ದರಿಂದ ಇದು ತಿಮಿಂಗಿಲ ಕರ್ವ್ ಸಂಚಿತ ಲಾಭದ ಶೇಕಡಾವಾರು ಪ್ರಮಾಣವನ್ನು ತೋರಿಸುತ್ತದೆ ಮತ್ತು ಇಲ್ಲಿ ನಾವು ಗ್ರಾಹಕರ ಶೇಕಡಾವಾರು ಸಂಚಿತ ಸಂಖ್ಯೆಯನ್ನು ನೋಡುತ್ತೇವೆ ಆದ್ದರಿಂದ ಮೊದಲ 1 ಅಥವಾ 5 ಗ್ರಾಹಕರು ಲಾಭವನ್ನು ಗಳಿಸುವುದಿಲ್ಲವಾದರೂ ಸುಮಾರು 95 ಗ್ರಾಹಕರು ಕಂಪನಿಯ ಗಳಿಸಿದ ಮೊದಲು ಪಡೆದ ಲಾಭವನ್ನು ಸಹ ತಿನ್ನುತ್ತಾರೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಇದು ತಿಮಿಂಗಿಲ ವಕ್ರರೇಖೆಯಾಗಿದ್ದು ಅದು ಗ್ರಾಹಕರನ್ನು ನಿರ್ವಹಿಸಲು ತೋರಿಸುತ್ತದೆ ಆದ್ದರಿಂದ ಅವರು ಕಂಪನಿಗೆ ಲಾಭದಾಯಕವಲ್ಲ ಆದ್ದರಿಂದ ಪ್ರಾಧ್ಯಾಪಕರಾದ ಸುನಿಲ್ ಗುಪ್ತಾ ಮತ್ತು ಡೊನಾಲ್ಡ್ ಲೆಹ್ಮನ್ 2003 ರಲ್ಲಿ ಗ್ರಾಹಕರ ಜೀವಿತಾವಧಿಯ ಮೌಲ್ಯವನ್ನು ಈ ಕೆಳಗಿನ ಸೂತ್ರವನ್ನು ಬಳಸಿಕೊಂಡು ಲೆಕ್ಕಹಾಕಬಹುದು ಎಂದು ತೋರಿಸಿದ್ದಾರೆ CLV mr 1 i r ಇಲ್ಲಿ m ಎಂಬುದು ಗ್ರಾಹಕರಿಂದ ಪಡೆದ ಸ್ಥಿರ ಅಂಚು r ಎಂಬುದು ಧಾರಣ ದರ ಅದು ಗ್ರಾಹಕನು ಮರುಖರೀದಿ ಮಾಡುವ ಸಂಭವನೀಯತೆ ಮತ್ತು i ಚಾಲ್ತಿಯಲ್ಲಿರುವ ಬಡ್ಡಿದರ ಗ್ರಾಹಕರ ಹಿಂದಿನ ಶಾಪಿಂಗ್ ಡೇಟಾದ ವಿಶ್ಲೇಷಣೆಯಿಂದ ಅಂಚು ಮತ್ತು ಧಾರಣ ದರಗಳನ್ನು ಲೆಕ್ಕಹಾಕಲಾಗುತ್ತದೆ ಕಂಪನಿಯೊಂದಿಗೆ ಉಳಿಸಿಕೊಂಡಿರುವ ಗ್ರಾಹಕರ ಮೌಲ್ಯವು ಧಾರಣ ದರಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂಬುದು ಮೇಲಿನ ಸೂತ್ರದಿಂದ ಸ್ಪಷ್ಟವಾಗಿದೆ ಸೇವಾ ಉದ್ಯಮದ ಜೀವನ ಚಕ್ರವನ್ನು ಅವಲಂಬಿಸಿದ್ದರೂ ಅಂಚುಗಳನ್ನು ಸುಧಾರಿಸುವ ಅಥವಾ ಗ್ರಾಹಕ ಸ್ವಾಧೀನದಲ್ಲಿ ಹೂಡಿಕೆ ಮಾಡುವ ಹೂಡಿಕೆಗಿಂತ ಗ್ರಾಹಕರನ್ನು ಉಳಿಸಿಕೊಳ್ಳುವಲ್ಲಿ ಹೂಡಿಕೆ ಮಾಡುವುದು ಹೆಚ್ಚು ಮುಖ್ಯ ಎಂದು ಅನೇಕ ಸಂಶೋಧನೆಗಳು ಕಂಡುಹಿಡಿದಿದೆ ಉದಾಹರಣೆಗೆ ಪ್ರಸ್ತುತ ಗ್ರಾಹಕರನ್ನು ಉಳಿಸಿಕೊಳ್ಳುವುದಕ್ಕಿಂತ ಹೊಸ ಗ್ರಾಹಕರನ್ನು ಪಡೆದುಕೊಳ್ಳಲು 5 ಪಟ್ಟು ಹೆಚ್ಚು ವೆಚ್ಚವಾಗಿದೆ ಎಂದು ಅಧ್ಯಯನಗಳು ಕಂಡುಹಿಡಿದಿದೆ ಆದ್ದರಿಂದ ಕಂಪನಿಯ ಪ್ರಸ್ತುತ ಗ್ರಾಹಕರನ್ನು ಉಳಿಸಿಕೊಳ್ಳುವುದು ಮತ್ತು ಕಂಪನಿಗೆ ನಿಷ್ಠರಾಗಿರಲು ಪ್ರಯತ್ನಿಸುವುದು ಮುಖ್ಯ ಈ ಪಾಠದಲ್ಲಿ ನಾವು ಗ್ರಾಹಕರನ್ನು ಉಳಿಸಿಕೊಳ್ಳುವ ಸಮಸ್ಯೆಗಳು ಮತ್ತು ಸರಿಯಾದ ಗ್ರಾಹಕರನ್ನು ಉಳಿಸಿಕೊಳ್ಳುವ ಸಲುವಾಗಿ ಗ್ರಾಹಕರ ಜೀವಿತಾವಧಿಯ ಮೌಲ್ಯವನ್ನು ಸೇವಾ ವ್ಯವಹಾರಕ್ಕೆ ಅಳೆಯುವ ವಿಧಾನವನ್ನು ಚರ್ಚಿಸಿದ್ದೇವೆ ಒಂದು ವೇಳೆ ಗ್ರಾಹಕರಿಗೆ ತಲುಪಿಸುವ ಸೇವೆಯಲ್ಲಿ ಏನಾದರೂ ತಪ್ಪಾದಲ್ಲಿ ಸೇವೆಗಳ ಚೇತರಿಕೆ ಎಂಬ ಪ್ರಕ್ರಿಯೆಯ ಮೂಲಕ ಹಾನಿಗಳನ್ನು ಸರಿಪಡಿಸಬೇಕಾಗುತ್ತದೆ ಸೇವಾ ಚೇತರಿಕೆಯ ಸಮಸ್ಯೆಯನ್ನು ಮುಂದಿನ ಪಾಠದಲ್ಲಿ ಪರಿಗಣಿಸಲಾಗುತ್ತದೆ